ನಾವು ಹಿಂದಿನ ಉಪನ್ಯಾಸದಿಂದ ನಮ್ಮ ಚರ್ಚೆಗಳನ್ನು ಮುಂದುವರಿಸುತ್ತೇವೆ ಈಗ ಐಒಟಿ ನೆಟ್ವರ್ಕಿಂಗ್ ಮತ್ತು ಅದನ್ನು ನಿಯಂತ್ರಿಸುವ ವಿಭಿನ್ನ ಸಮಸ್ಯೆಗಳ ಬಗ್ಗೆ ನೋಡೋಣ ಐಒಟಿ ನೆಟ್ವರ್ಕ್ ಗಳ ಅವಶ್ಯಕತೆಗಳು ವ್ಯಾಪ್ತಿ ಹೆಚ್ಚಿನ ಥ್ರೋಪುಟ್ ಕಡಿಮೆ ಲೇಟೆನ್ಸಿ ಅಲ್ಟ್ರಾ ಪ್ರಾಮಾಣಿಕತೆ ಮತ್ತು ಹೆಚ್ಚಿನ ವಿದ್ಯುತ್ ದಕ್ಷತೆ ಒಳಗೊಂಡಿವೆ ಈ ಸಂವೇದಕ ನೋಡ್ಗಳ ನಿಯೋಜನೆಯ ವಿಷಯದಲ್ಲಿ ಸಾಕಷ್ಟು ವ್ಯಾಪ್ತಿ ಇದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಮತ್ತು ಐಒಟಿ ಸಾಧನಗಳನ್ನು ನಿಯೋಜಿಸಲಾಗಿರುವ ಆಸಕ್ತಿಯ ಪ್ರದೇಶದಾದ್ಯಂತ ಸಂವೇದನೆ ಸಂವಹನ ವಿಷಯದಲ್ಲಿ ಸಾಕಷ್ಟು ವ್ಯಾಪ್ತಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಎರಡನೆಯ ವಿಷಯವೆಂದರೆ ನೆಟ್ವರ್ಕ್ ಬೆಂಬಲಿಸುವ ಥ್ರೋಪುಟ್ ಆಗಿದೆ ಥ್ರೋಪುಟ್ ಮೂಲಭೂತವಾಗಿ ಡೇಟಾ ದರಗಳ ಬಗ್ಗೆ ಚರ್ಚೆಮಾಡುತ್ತದೆ ಹೆಚ್ಚಿನ ಡೇಟಾ ದರಗಳು ನೆಟ್ವರ್ಕ್ ಮೂಲಕ ಸಾಮಾನ್ಯವಾಗಿ ನಷ್ಟದ ನೆಟ್ವರ್ಕ್ ಎಂದು ಖಚಿತಪಡಿಸುತ್ತದೆ ನೀವು ಹೆಚ್ಚಿನ ಥ್ರೋಪುಟ್ ಹೊಂದಿದ್ದೀರಿ ಎಂದರೆ ಹೆಚ್ಚಿನ ಡೇಟಾ ದರಗಳನ್ನು ಬೆಂಬಲಿಸುತ್ತೀರಿ ನಂತರ ಕಡಿಮೆ ಲೇಟೆನ್ಸಿ ಬಹಳ ಮುಖ್ಯ ಮೂಲದಿಂದ ಉದ್ದೇಶಿತ ರಿಸೀವರ್ ಗೆ ಖರ್ಚು ಮಾಡುವ ಸಮಯವು ಕನಿಷ್ಟ ಎಂದು ನೀವು ಭರವಸೆ ಹೊಂದಿರಬೇಕು ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಐಒಟಿ ನೆಟ್ವರ್ಕ್ ಗಳು ನೈಜ ಸಮಯದ ಸಂಚಾರವನ್ನು ಬೆಂಬಲಿಸಬೇಕಾಗುತ್ತವೆ ಅಲ್ಲಿ ನಾವು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ ಡೇಟಾದ ಸಮಯೋಚಿತತೆ ಬಹಳ ಮುಖ್ಯವಾಗಿದೆ ಈ ಪ್ಯಾಕೆಟ್ಗಳನ್ನು ಸಮಯಕ್ಕೆ ಸ್ವೀಕರಿಸದಿದ್ದರೆ ಆ ಡೇಟಾವು ನೆಟ್ವರ್ಕ್ ನ ಸೇವೆಯ ಸಾಕಷ್ಟು ಗುಣಮಟ್ಟವನ್ನು ಬೆಂಬಲಿಸಲು ಉಪಯುಕ್ತ ಆಗುವುದಿಲ್ಲ ಮುಂದಿನದು ವಿಶ್ವಾಸಾರ್ಹತೆ ಅಲ್ಟ್ರಾ ವಿಶ್ವಾಸಾರ್ಹತೆಯು ನಷ್ಟದ ಸಂದರ್ಭದಲ್ಲಿ ಹಸ್ತಕ್ಷೇಪ ಶಬ್ದ ಇತ್ಯಾದಿಗಳು ಆಗಿವೆ ಮುಂದಿನದು ಹೆಚ್ಚಿನ ಶಕ್ತಿಯ ದಕ್ಷತೆ ನಾವು ಕಡಿಮೆ ಚಾಲಿತ ನೋಡ್ಗಳು ಕಡಿಮೆ ಬ್ಯಾಟರಿ ಶಕ್ತಿ ಹೆಚ್ಚು ಶಕ್ತಿಯ ನಿರ್ಬಂಧಿತ ಪರಿಸರಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಾವು ನೆಟ್ವರ್ಕಿಂಗ್ ದೃಷ್ಟಿಕೋನದಿಂದ ಮಾತನಾಡುತ್ತಿರುವ ಯಾವುದೇ ಪರಿಹಾರಗಳ ಬಗ್ಗೆ ಐಒಟಿ ನೆಟ್ವರ್ಕ್ಗಳಿಗೆ ಇವುಗಳು ಹೆಚ್ಚು ಶಕ್ತಿ ಸಮರ್ಥವಾಗಿರಬೇಕು ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಅವಶ್ಯಕ ಆದ್ದರಿಂದ ನಾವು ಯಾವುದೇ ಹೆಚ್ಚಿನ ವಿವರಗಳ ಬಗ್ಗೆ ಮಾತನಾಡುವ ಮೊದಲು ಐಒಟಿಯ ಮಾದರಿ ಅನುಷ್ಠಾನದ ಬಗ್ಗೆ ಮತ್ತೆ ಮಾತನಾಡೋಣ ಆದ್ದರಿಂದ ಇದು ನಾನು ನಿಮಗೆ ನೀಡುವ ಒಂದು ಸರಳ ರೀತಿಯ ಉದಾಹರಣೆಯಾಗಿದೆ ಈ ವಿಭಿನ್ನ ಐಒಟಿ ನೋಡ್ ಗಳು ವಿಭಿನ್ನ ಸಂವೇದಕಗಳು ಎಂದು ನಾವು ಹೇಳೋಣ ಈ ಐಒಟಿ ಸಾಧನಗಳು ರೇಡಿಯೊ ಇಂಟರ್ಫೇಸ್ ಪ್ರೊಸೆಸರ್ ಸೆನ್ಸರ್ ಮತ್ತು ಕೆಲವು ಇತರ ಘಟಕಗಳಂತಹ ವಿಭಿನ್ನ ಘಟಕಗಳು ವಾಗಿರುತ್ತವೆ ಈ ಐಒಟಿ ಸಾಧನಗಳು ಡೇಟಾವನ್ನು ಸಂಗ್ರಹಿಸುತ್ತವೆ ಅದನ್ನು ಗೇಟ್ವೇ ಮೂಲಕ ಪ್ರಾಕ್ಸಿ ಸರ್ವರ್ ಮೂಲಕ ಅಥವಾ ಇಂಟರ್ನೆಟ್ ಮೂಲಕ ಕಳುಹಿಸಲಾಗುತ್ತದೆ ಕ್ಲೌಡ್ ಸಂಗ್ರಹಣೆ ಸಂಸ್ಕರಣೆ ಇತ್ಯಾದಿಗಳನ್ನು ಮತ್ತು ವಿಭಿನ್ನ ರೀತಿಯ ವಿಶ್ಲೇಷಣೆಗಳು ಕ್ಲೌಡ್ದಲ್ಲಿ ಇರಬಹುದು ಅದನ್ನು ಕಾರ್ಯಗತಗೊಳಿಸಬಹುದು ವಿಶ್ಲೇಷಣೆಯ ಆಧಾರದ ಮೇಲೆ ಕೆಲವು ಕಾರ್ಯಚಟುವಟಿಕೆಗಳು ಇರಬಹುದು ನಾವು ಕೆಲವು ಪರಿಹಾರಗಳ ಬಗ್ಗೆ ಮಾತನಾಡೋಣ ಅದರಲ್ಲಿ ಒಂದು ಎಂಕ್ಯೂಟಿಟಿ ಪ್ರೋಟೋಕಾಲ್ ಎಂಕ್ಯೂಟಿಟಿ ಪೂರ್ಣ ರೂಪವೆಂದರೆ ಮೆಸೇಜ್ ಕ್ಯೂ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಇದನ್ನು ಐಬಿಎಂ ಪರಿಚಯಿಸಿತು ಮತ್ತು 2013 ರಲ್ಲಿ ಒಎಸಿಸ್ ಪ್ರಮಾಣೀಕರಿಸಿತು ಎಂಕ್ಯೂಟಿಟಿ ಪ್ರಕಟಣೆ ಚಂದಾದಾರಿಕೆ ಪರಿಕಲ್ಪನೆಯನ್ನು ಆಧರಿಸಿದೆ ಎಂಕ್ಯೂಟಿಟಿ ಯಲ್ಲಿ ಇದು ಪ್ರಮುಖ ವಿಷಯವಾಗಿದೆ ಮತ್ತು ಇದು ಅಸ್ತಿತ್ವದಲ್ಲಿರುವ ಟಿಸಿಪಿಐಪಿTCPIP ಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಪ್ರಕಟಿಸಿ ಚಂದಾದಾರರಾಗಿ ಆದರೆ ಇದು ಎಂಕ್ಯೂಟಿಟಿ ಕೆಲಸ ಮಾಡುವ ವಿಧಾನವು ಮೂಲತಃ ಟಿಸಿಪಿಐಪಿTCPIP ಯ ಮೇಲೆ ಕೆಲಸ ಮಾಡುವುದು ಎಂದು ನಿಮಗೆ ತಿಳಿದಿದೆ ಆದರೆ ನೀವು ಎಂಕ್ಯೂಟಿಟಿ ಯ ವಿಭಿನ್ನ ರೂಪಾಂತರವನ್ನು ಹೊಂದಬಹುದು ಅಲ್ಲಿ ಟಿಸಿಪಿಐಪಿTCPIP ಚೌಕಟ್ಟನ್ನು ಸರಿಯಾಗಿ ಬಳಸಲಾಗುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅದಕ್ಕಾಗಿಯೇ ನೀವು ಬೇರೆ ಯಾವುದನ್ನಾದರೂ ತರಬಹುದು ಆದ್ದರಿಂದ ಎಂಕ್ಯೂಟಿಟಿ ಯ ಅನುಕೂಲಗಳೆಂದರೆ ಪ್ರಕಟಣೆ ಚಂದಾದಾರಿಕೆ ಚೌಕಟ್ಟನ್ನು ಪ್ರಸ್ತಾಪಿಸಲಾಗಿದೆ ಇದು ಐಒಟಿ ಗೆ ತುಂಬಾ ಸೂಕ್ತವಾಗಿದೆ ಏಕೆಂದರೆ ಐಒಟಿ ಸಾಧನಗಳು ಸಾಮಾನ್ಯವಾಗಿ ಡೇಟಾವನ್ನು ಪ್ರಕಟಿಸುವುದು ಡೇಟಾವನ್ನು ಸಂವೇದಿಸುವುದು ಆಗಿದೆ ಮತ್ತು ನೀವು ಚಂದಾದಾರರು ಮತ್ತು ಗ್ರಾಹಕರ ಸಹಾಯವನ್ನು ತೆಗೆದುಕೊಂಡು ಕೆಲವು ಏಜೆಂಟ್ ರಲ್ಲಿ ಎಲ್ಲೋ ಬಫರ್ ಮಾಡಲಾದ ಡೇಟಾ ವನ್ನು ಪ್ರಕಟಿಸಿದ್ದನ್ನು ಹೊರತೆಗೆಯಲು ಪ್ರಯತ್ನಿಸಬೇಕು ಆದ್ದರಿಂದ ಈ ರೀತಿಯ ವಾಸ್ತುಶಿಲ್ಪವು ಐಒಟಿಗೆ ಸೂಕ್ತವಾಗಿದೆ ಮತ್ತು ಇದು ವಿಶ್ವಾಸಾರ್ಹ ಹಗುರವಾದ ಮತ್ತು ವೆಚ್ಚ ಪರಿಣಾಮಕಾರಿ ಎಂಬ ಪ್ರಯೋಜನವನ್ನು ಹೊಂದಿದೆ ಎಂಕ್ಯೂಟಿಟಿ ಪ್ರಕಟಣೆ ಚಂದಾದಾರಿಕೆ ಚೌಕಟ್ಟು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಚಿತ್ರವನ್ನು ನೋಡಿ ನಮ್ಮಲ್ಲಿ ಎಂಕ್ಯೂಟಿಟಿ ಕ್ಲೈಂಟ್ ಇದೆ ಅದು ಒಂದು ಪ್ರಕಾಶಕರು ಆಗಿದೆ ಆದ್ದರಿಂದ ಇಂತಹ ತಾಪಮಾನ ತೇವಾಂಶ ಮುಂತಾದ ವಿಭಿನ್ನ ಸಂವೇದನಾಶೀಲ ಡೇಟಾ ವನ್ನು ಪ್ರಕಟಿಸುತ್ತದೆ ಮತ್ತು ಈ ಡೇಟಾ ವನ್ನು ಎಂಕ್ಯೂಟಿಟಿ ಬ್ರೋಕರ್ ನಲ್ಲಿ ಪ್ರಕಟಿಸಲಾಗುವುದು ಎಂಕ್ಯೂಟಿಟಿ ಬ್ರೋಕರ್ ಇದು ಸರ್ವರ್ ಈ ಡೇಟಾ ವನ್ನು ಸಂಗ್ರಹಿಸುತ್ತದೆ ಈಗ ವಿಭಿನ್ನ ಕ್ಲೈಂಟ್ ಗಳು ತಮ್ಮ ಆಸಕ್ತಿಗಳಿಗೆ ಅನುಗುಣವಾಗಿ ಮತ್ತು ಅದರ ಆಧಾರದ ಮೇಲೆ ಈ ಎಂಕ್ಯೂಟಿಟಿ ಬ್ರೋಕರ್ ಚಂದಾದಾರರಾಗುತ್ತಾರೆ ಅದಕ್ಕೆ ಅನುಗುಣವಾಗಿ ಸರ್ವರ್ ಮಾಹಿತಿ ಪ್ರತಿಕ್ರಿಯಿಸುತ್ತದೆ ಇದು ಪ್ರಕಟಣೆ ಚಂದಾದಾರಿಕೆ ಮಾದರಿಯನ್ನು ಆಧರಿಸಿದೆ ಮತ್ತು ಈ ಎಂಕ್ಯೂಟಿಟಿ ಪ್ರೋಟೋಕಾಲ್ ಹೀಗೆ ಕೆಲಸ ಮಾಡುತ್ತದೆ ಈಗ ನಾವು ಕೆಲವು ಇತರ ವಿಷಯಗಳ ಬಗ್ಗೆ ಮಾತನಾಡುವ ಮೊದಲು ಇನ್ನೂ ಕೆಲವು ಪರಿಕಲ್ಪನೆಗಳನ್ನು ನೋಡೋಣ ಎಂಕ್ಯೂಟಿಟಿ ನಲ್ಲಿ ನಾವು ವಿಭಿನ್ನ ಘಟಕಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂಕ್ಯೂಟಿಟಿ ಘಟಕಗಳು ಈ ಘಟಕಗಳು ಯಾವುವು ನಾವು ಪ್ರಕಾಶಕರು ಚಂದಾದಾರರು ಮತ್ತು ದಲ್ಲಾಳಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಪ್ರಕಾಶಕರು ಹಗುರವಾದ ಸಂವೇದಕಗಳು ಆಗಿವೆ ಸೆನ್ಸರ್ ಡೇಟಾ ದಲ್ಲಿ ಆಸಕ್ತಿ ಹೊಂದಿರುವ ಅಪ್ಲಿಕೇಶನ್ಗಳೇ ಚಂದಾದಾರರು ಈ ದಲ್ಲಾಳಿಗಳು ಚಂದಾದಾರರನ್ನು ಪ್ರಕಾಶಕರೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುತ್ತಾರೆ ಆದ್ದರಿಂದ ಈಗ ಈ ಸಂಪರ್ಕಕ್ಕಾಗಿ ವಿಭಿನ್ನ ಮಾದರಿಗಳು ಯಾವುವು ಎಂಬುದನ್ನು ಈ ರೀತಿಯ ಹಿನ್ನೆಲೆಯಲ್ಲಿ ನೋಡೋಣ ಸಂಪರ್ಕಿಸಲು ಸಂಪರ್ಕ ಕಡಿತಗೊಳಿಸಲು ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮತ್ತು ಪ್ರಕಟಿಸಿಲು ಎಂಕ್ಯೂಟಿಟಿ ಚಂದಾದಾರರಾಗಲು ಬಳಸುವ ವಿಭಿನ್ನ ವಿಧಾನಗಳನ್ನು ಇದು ಒದಗಿಸುತ್ತದೆ ನಮ್ಮಲ್ಲಿ ಈ ರೀತಿಯ ಪ್ರಕಾಶಕರು ಇದ್ದಾರೆ ಅವು ತಾಪಮಾನ ಸಂವೇದಕದಂತಹ ವಿಭಿನ್ನ ಐಒಟಿ ಸಂವೇದಕಗಳಂತೆ ಇವುಗಳು ಈ ಕ್ಯೂ ಹೊಂದಿರುವ ಬ್ರೋಕರ್ ಗೆ ಡೇಟಾ ವನ್ನು ಕಳುಹಿಸುತ್ತವೆ ಬ್ರೋಕರ್ ಬಳಿ ಡೇಟಾ ಸರದಿಯಲ್ಲಿತ್ತದೆ ಮತ್ತು ನಂತರ ಗ್ರಾಹಕರಿಂದ ಚಂದಾದಾರಿಕೆಯನ್ನು ಆಧರಿಸಿ ಡೇಟಾವನ್ನು ಕಳುಹಿಸಲಾಗುವುದು ಇವು ಲ್ಯಾಪ್ಟಾಪ್ಗಳು ಪಿಡಿಎಗಳು ಮೊಬೈಲ್ ಫೋನ್ಗಳು ಇತ್ಯಾದಿ ಆಗಿರಬಹುದು ನಾವು ಕ್ಯೂಒಎಸ್ ಬಗ್ಗೆ ಮಾತನಾಡಬೇಕಾಗಿದೆ ಏಕೆಂದರೆ ಕ್ಯೂಒಎಸ್ ಇಲ್ಲದೆ ನಾವು ಐಒಟಿ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಸೇವೆಯ ಗುಣಮಟ್ಟ ಕ್ಯೂಒಎಸ್ ಬಹಳ ಮುಖ್ಯವಾದುದು ಆದ್ದರಿಂದ ಎಂಕ್ಯೂಟಿಟಿ ಪ್ರೋಟೋಕಾಲ್ ನ ಕ್ಯೂಒಎಸ್ ಗಾಗಿ ವಿಭಿನ್ನ ವಹಿವಾಟುಗಳಿವೆ ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮೊದಲ ವಹಿವಾಟು ಮೂಲತಃ ಪ್ರಕಾಶನ ಕ್ಲೈಂಟ್ ಮತ್ತು ಎಂಕ್ಯೂಟಿಟಿ ನಡುವೆ ಸರ್ವರ್ ಎರಡನೇ ವಹಿವಾಟು ಎಂಕ್ಯೂಟಿಟಿ ಸರ್ವರ್ ಮತ್ತು ಚಂದಾದಾರರ ಕ್ಲೈಂಟ್ ನಡುವೆ ಇರುತ್ತದೆ ಕ್ಯೂಒಎಸ್ ನ ವಿಭಿನ್ನ ಹಂತಗಳಿವೆ ಮೊದಲನೆಯದು ಕ್ಯೂಒಎಸ್ 0 ಇದು ಒಮ್ಮೆಗೇ ವಿತರಣೆಯನ್ನು ಖಾತರಿಪಡಿಸುತ್ತದೆ ಆದ್ದರಿಂದ ಇದು ಒಂದು ಉತ್ತಮ ಪ್ರಯತ್ನ ಮತ್ತು ಅಜ್ಞಾತ ಡೇಟಾ ಸೇವೆಯಾಗಿದೆ ಮತ್ತು ಇಲ್ಲಿ ಪ್ರಕಾಶಕರು ಸಂದೇಶವನ್ನು ಒಂದು ಬಾರಿ ಸರ್ವರ್ ಗೆ ರವಾನಿಸುತ್ತಾರೆ ಮತ್ತು ಸರ್ವರ್ ಅದನ್ನು ಒಂದು ಬಾರಿ ಚಂದಾದಾರರಿಗೆ ರವಾನಿಸುತ್ತದೆ ಮರುಪ್ರಯತ್ನಿಸಲು ಮೂಲತಃ ಯಾವುದೇ ಅವಕಾಶವಿಲ್ಲ ಕ್ಯೂಒಎಸ್ 1 ಮತ್ತೊಂದೆಡೆ ಒಮ್ಮೆಯಾದರೂ ವಿತರಣೆಯ ಬಗ್ಗೆ ಮಾತನಾಡುತ್ತಾರೆ ಅಲ್ಲಿ ಸಂದೇಶದ ಸ್ವೀಕೃತಿಯವರೆಗೆ ಮರುಪ್ರಯತ್ನವನ್ನು ನಡೆಸಲಾಗುತ್ತದೆ ಕ್ಯೂಒಎಸ್ 2 ಮತ್ತಷ್ಟು ವಿಭಿನ್ನವಾಗಿದೆ ಇದು ನಿಖರವಾಗಿ ಒಮ್ಮೆ ವಿತರಣೆ ಮತ್ತು ಸಂದೇಶವನ್ನು ನಿಖರವಾಗಿ ತಲುಪಿಸುವವರೆಗೆ ಮರುಪ್ರಯತ್ನವನ್ನು ಮಾಡಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳುವುದು ಆದ್ದರಿಂದ ಈ ಎಂಕ್ಯೂಟಿಟಿ ಪ್ರೊಟೊಕಾಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಈಗ ನಾವು ಸಿಒಎಪಿ ಪ್ರೋಟೋಕಾಲ್ ಅನ್ನು ನೋಡೋಣ ಸಿಒಎಪಿ ಎನ್ನುವುದು ಅಪ್ಲಿಕೇಶನ್ ಲೇಯರ್ಡ್ ಪ್ರೋಟೋಕಾಲ್ ಆಗಿದೆ ಇದು ಒಂದು ರೀತಿಯ ಸೆಷನ್ ಪ್ರೋಟೋಕಾಲ್ ಆಗಿದೆ ಸಿಒಎಪಿ ಒಂದು ಪ್ರೋಟೋಕಾಲ್ ಆಗಿದೆ ಇದು ಐಒಟಿ ಯಲ್ಲಿ ವಿಭಿನ್ನ ಎಪಿಐ ಗಳು ವಿಭಿನ್ನ ಅಪ್ಲಿಕೇಶನ್ಗಳನ್ನು ಚಲಾಯಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಿಒಎಪಿ ಯ ಪೂರ್ಣ ರೂಪವೆಂದರೆ ಕನ್ಸ್ತ್ರೈಂಟ್ ಅಪ್ಲಿಕೇಶನ್ ಪ್ರೋಟೋಕಾಲ್ ಇದನ್ನು ಐಇಟಿಎಫ್ ವಿನ್ಯಾಸಗೊಳಿಸಿದೆ ಕೋರ್ ಪೂರ್ಣ ರೂಪವೆಂದರೆ ಕಾಂಸ್ಟ್ರೈನ್ಡ್ ರೆಸ್ಟ್ ಫುಲ್ ಎನ್ವರ್ಮೆಂಟ್ ಆದ್ದರಿಂದ ಹಗುರವಾದ ಇಂಟರ್ಫೇಸ್ ಹೊಂದಿರುವ ಅಪ್ಲಿಕೇಶನ್ ಗಳನ್ನು ಎಚ್ಟಿಟಿಪಿ ಬದಲಿಗೆ ಚಲಾಯಿಸಲು ಈ ನಿರ್ದಿಷ್ಟ ಕಾರ್ಯ ಸಮೂಹವು ಈ ಕೋರ್ ನೊಂದಿಗೆ ಬಂದಿದೆ ಇದು ರೆಸ್ಟ್ ಫುಲ್ ಸೇವೆಯಾಗಿದೆ ಇದು ಎಚ್ಟಿಟಿಪಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಎಚ್ಟಿಟಿಪಿ ಬದಲಿಗೆ ನೀವು ಕೋರ್ ಅನ್ನು ಚಲಾಯಿಸುತ್ತೀರಿ ಕೋರ್ ಮೂಲತಃ ಟ್ರಾನ್ಸ್ಪೋರ್ಟ್ ಪದರದಲ್ಲಿ ಯುಡಿಪಿ ಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದು ಪ್ರೋಟೋಕಾಲ್ ಆಗಿದೆ ಇದನ್ನು ಡೇಟಾಗ್ರಾಮ್ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯುರಿಟಿ ಪ್ರೊಟೊಕಾಲ್ ಎಂದು ಕರೆಯಲಾಗುತ್ತದೆ ಟ್ರಾನ್ಸ್ಪೋರ್ಟ್ ಪದರವನ್ನು ಭದ್ರಪಡಿಸುವುದಕ್ಕಾಗಿ ಇದೆ ಸಿಒಎಪಿ ನಾಲ್ಕು ರೀತಿಯ ಸಂದೇಶಗಳನ್ನು ವ್ಯಾಖ್ಯಾನಿಸುತ್ತದೆ ಖಚಿತವಾದ ಸಂದೇಶ ಖಚಿತವಲ್ಲದ ಸಂದೇಶ ಆರ್ಎಸ್ಟಿ ಮರುಹೊಂದಿಸುವ ಸಂದೇಶ ಸ್ವೀಕೃತಿ ಖಚಿತ ಪ್ರಕಾರದ ಸಂದೇಶಕ್ಕಾಗಿ ಸ್ವೀಕರಿಸುವವರು ಸಂದೇಶವನ್ನು ನಿಖರವಾಗಿ ಅಂಗೀಕರಿಸಬೇಕು ಅಥವಾ ತಿರಸ್ಕರಿಸಬೇಕು ಆದ್ದರಿಂದ ಕೆಲವು ದೃಡೀಕರಣವನ್ನು ಸ್ವೀಕರಿಸಬೇಕಾಗಿದೆ ಖಚಿತಪಡಿಸಲಾಗದ ಪ್ರಕಾರದ ಸಂದೇಶದ ಸಂದರ್ಭದಲ್ಲಿ ಸಂದೇಶವನ್ನು ಪ್ರಕ್ರಿಯೆಗೊಳಿಸಲು ಸಾಧ್ಯವಾಗದಿದ್ದರೆ ಸ್ವೀಕರಿಸುವವರು ಮರುಹೊಂದಿಕೆಯನ್ನು ಕಳುಹಿಸುತ್ತಾರೆ ಆದ್ದರಿಂದ ಇದು ಎಂಕ್ಯೂಟಿಟಿ ಯಂತಹ ಗೆಟ್ ಪುಟ್ ಒಬ್ಸರ್ವ್ ಪುಶ್ ಡಿಲೀಟ್ ಮುಂತಾದ ವಿಭಿನ್ನ ಸಂದೇಶಗಳನ್ನು ಬಳಸುತ್ತದೆ ಅಂತೆಯೇ ಈ ಎಲ್ಲಾ ವಿಭಿನ್ನ ಸಂದೇಶ ಪ್ರಕಾರಗಳಾದ ಗೆಟ್ ಪುಟ್ ಒಬ್ಸರ್ವ್ ಪುಶ್ ಮತ್ತು ಡಿಲೀಟ್ ವಿಭಿನ್ನ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಲು ಐಪಿ ಮಲ್ಟಿಕಾಸ್ಟ್ ಎಂ 2 ಎಂ ಅನ್ನು ಐಒಟಿ ಸಂವಹನದಲ್ಲಿ ಒಟ್ಟಿಗೆ ಬಳಸಲಾಗುತ್ತದೆ ಈ ನಿರ್ದಿಷ್ಟತೆಯನ್ನು ಅಗೆಯಲು ನಿಮಗೆ ಹೆಚ್ಚಿನ ಆಸಕ್ತಿ ಇದ್ದರೆ ಬಹಳಷ್ಟು ಸಂಗತಿಗಳು ಲಭ್ಯವಿದೆ ಆದರೆ ಒಂದು ಬಹಿರಂಗ ದೃಷ್ಟಿಕೋನದಿಂದ ನಾನು ಈ ರೀತಿಯ ಮಾಹಿತಿಯನ್ನು ನಾನು ನಿಮಗೆ ಒದಗಿಸಿದರೆ ಸಾಕು ಎಂದು ಭಾವಿಸುತ್ತೇನೆ ಮತ್ತೊಂದು ದೃಷ್ಟಿಕೋನದಿಂದ ಎಕ್ಸ್ಎಂಪಿಪಿ ಪ್ರೋಟೋಕಾಲ್ ಎಂದು ಕರೆಯಲ್ಪಡುವ ಮತ್ತೊಂದು ಪ್ರೋಟೋಕಾಲ್ ಇದೆ ಇದರ ಪೂರ್ಣ ರೂಪ ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಮತ್ತು ಪ್ರೆಸೆನ್ಸ್ ಪ್ರೊಟೊಕಾಲ್ ಇದು ಪ್ರಕಟಿಸಿ ಚಂದಾದಾರ ಮಾದರಿಯನ್ನು ಎಂಕ್ಯೂಟಿಟಿ ಸನ್ನಿವೇಶದಲ್ಲಿ ಆಧರಿಸಿದೆ ಸಂವಹನ ಪ್ರೋಟೋಕಾಲ್ ಎಕ್ಸ್ಎಂಪಿಪಿ ಎಕ್ಸ್ಎಂಎಲ್ ಅನ್ನು ಆಧರಿಸಿದೆ ಮತ್ತು ಟ್ರಾನ್ಸ್ಪೋರ್ಟ್ ಪದರದ ಸುರಕ್ಷತೆಗಾಗಿ ಟ್ರಾನ್ಸ್ಪೋರ್ಟ್ ಪದರದಲ್ಲಿ ಕೆಳಭಾಗದಲ್ಲಿ ಡಿಟಿಎಲ್ಎಸ್ ಸುರಕ್ಷಿತ ಟ್ರಾನ್ಸ್ಪೋರ್ಟ್ ಪದರವನ್ನು ಬಳಸುತ್ತದೆ ಈ ಮಾದರಿಯನ್ನು ವಿಕೇಂದ್ರೀಕರಿಸಲಾಗಿದೆ ಅಂದರೆ ಕೇಂದ್ರೀಕೃತವಾಗಿರುವ ಸರ್ವರ್ ಅವಶ್ಯಕತೆಯಿಲ್ಲ ಮತ್ತು ಇದು ಪರಸ್ಪರ ಕಾರ್ಯಸಾಧ್ಯತೆಯನ್ನು ವೈವಿಧ್ಯಮಯ ಜಾಲಗಳು ವೈವಿಧ್ಯಮಯ ಸಾಧನಗಳು ಮತ್ತು ವೈವಿಧ್ಯಮಯ ಏಜೆಂಟ್ ಬೆಂಬಲಿಸುವಂತಹ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಇದು ವಿಸ್ತರಣೆಯನ್ನು ಬೆಂಬಲಿಸುತ್ತದೆ ಅಂದರೆ ಗೌಪ್ಯತೆ ಪಟ್ಟಿಗಳನ್ನು ಬಹು ಬಳಕೆದಾರ ಚಾಟ್ ಚಾಟ್ ಅನ್ನು ಪ್ರಕಟಿಸಿ ಚಂದಾದಾರರಾಗಿ ಸ್ಥಿತಿ ಅಧಿಸೂಚನೆಗಳು ಇತ್ಯಾದಿಗಳನ್ನು ಬೆಂಬಲಿಸುವುದು ಮತ್ತು ಇದು ಕಸ್ಟಮೈಸ್ ಮಾರ್ಕ್ಅಪ್ ಲ್ಯಾಂಗ್ವೇಜ್ ವಿವಿಧ ಸಂಸ್ಥೆಗಳಿಂದ ಅವರ ಅಗತ್ಯಗಳಿಗೆ ಅನುಗುಣವಾಗಿ ಒದಗಿಸುತ್ತದೆ ಮತ್ತು ಬೆಂಬಲಿಸುತ್ತದೆ ಏಕೆಂದರೆ ಇದು ಎಕ್ಸ್ಎಂಎಲ್ ಆಧಾರಿಸಿದೆ ಇವುಗಳಲ್ಲಿ ಕೆಲವು ತುಂಬಾ ಉನ್ನತ ಮಟ್ಟದವು ಎಎಮ್ಕ್ಯುಪಿ ಪ್ರೋಟೋಕಾಲ್ ಅತ್ಯಂತ ಉನ್ನತ ಮಟ್ಟದಲ್ಲಿದೆ ಎಎಮ್ಕ್ಯುಪಿ ಪೂರ್ಣ ರೂಪವೆಂದರೆ ಅಡ್ವಾನ್ಸ್ ಮೆಸೇಜ್ ಕ್ಯೂಯಿಂಗ್ ಪ್ರೋಟೋಕಾಲ್ ಇದು ಎಂಕ್ಯೂಟಿಟಿ ಮತ್ತು ಎಕ್ಸ್ಎಂಪಿಪಿ ನಂತಹ ಪ್ರಕಟಣೆ ಚಂದಾದಾರಿಕೆ ಮಾದರಿಯನ್ನು ಸಹ ಆಧರಿಸಿದೆ ಮತ್ತು ಇದು ಎರಡು ರೀತಿಯ ಚೌಕಟ್ಟನ್ನು ಬೆಂಬಲಿಸುತ್ತದೆ ಒಂದು ಪಾಯಿಂಟ್ ಟು ಪಾಯಿಂಟ್ ಸಂವಹನ ಮತ್ತು ಇನ್ನೊಂದು ಮಲ್ಟಿ ಪಾಯಿಂಟ್ ಸಂವಹನ ಮತ್ತು ಇದನ್ನು ಸಾಮಾನ್ಯವಾಗಿ ಹಣಕಾಸು ಅಪ್ಲಿಕೇಶನ್ ಗಳು ಮತ್ತು ಡಿಜಿಟಲ್ ಫೈನಾನ್ಸ್ ನಂತಹ ಅಪ್ಲಿಕೇಶನ್ ಗಾಗಿ ಬಳಸಲಾಗುತ್ತದೆ ಹರಿವಿನ ನಿಯಂತ್ರಣಕ್ಕಾಗಿ ಇದು ಟೋಕನ್ ಆಧಾರಿತ ಕಾರ್ಯವಿಧಾನವನ್ನು ಬಳಸುತ್ತದೆ ಇದು ಸ್ವೀಕರಿಸುವ ತುದಿಯಲ್ಲಿ ಯಾವುದೇ ಬಫರ್ ಓವರ್ಫ್ಲೋ ಇಲ್ಲ ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ಹರಿವಿನ ನಿಯಂತ್ರಣವು ಟೋಕನ್ ಆಧಾರಿತ ಕಾರ್ಯವಿಧಾನದ ಬಳಕೆಯಾಗಿದೆ ನಿಮಗೆ ತಿಳಿದಿರುವ ವಿವರಗಳಿಗೆಗಳು ಹೋಗುತ್ತಿಲ್ಲ ಉನ್ನತ ಮಟ್ಟದಲ್ಲಿ ಇದು ಈ ರೀತಿಯದ್ದಾಗಿದೆ ಎಎಮ್ಕ್ಯುಪಿ ಯೊಂದಿಗೆ ಅಂತ್ಯ ಮತ್ತು ಹರಿವಿನ ನಿಯಂತ್ರಣವನ್ನು ಸಂರಕ್ಷಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಕನಿಷ್ಠ ಬಫರ್ ಓವರ್ಫ್ಲೋ ಇದೆ ಸಂದೇಶ ವಿತರಣಾ ಖಾತರಿಗಳು ಎಎಮ್ಕ್ಯುಪಿ ಅನ್ನು ಬಳಸಿಕೊಂಡು ವಿಭಿನ್ನ ಪ್ರಕಾರಗಳಾಗಿವೆ ಅಂದರೆ ಸಂದೇಶ ವಿತರಣೆಯ ವಿಷಯದಲ್ಲಿ ಖಾತರಿಗಳನ್ನು ನೀಡುವುದು ಆದರೆ ಈ ಖಾತರಿಗಳು ಹಾಗೆ ಮಾಡಬಹುದು ಒಂದೇ ಬಾರಿಗೆ ಅನೇಕ ಬಾರಿ ಪ್ರತಿ ಸಂದೇಶವನ್ನು ಒಮ್ಮೆ ಅಥವಾ ಎಂದಿಗೂ ತಲುಪಿಸಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಮತ್ತು ನಿಖರವಾಗಿ ಒಮ್ಮೆ ಯಾವುದೇ ಸಂದೇಶವನ್ನು ಕೈಬಿಡುವುದಿಲ್ಲ ಮತ್ತು ಒಮ್ಮೆ ಮಾತ್ರ ತಲುಪಿಸಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಬಗ್ಗೆ ಮಾತನಾಡುತ್ತಾರೆ ಐಇಇಇ 1888 ಇದು ಶಕ್ತಿ ಸಮರ್ಥ ನೆಟ್ವರ್ಕ್ ನಿಯಂತ್ರಣ ಪ್ರೋಟೋಕಾಲ್ ಆಗಿದೆ ಇದು ಐಪಿವಿ4 ಅಥವಾ ಐಪಿವಿ6 ಮೂಲಕ ನೆಟ್ವರ್ಕ್ ಘಟಕಗಳ ನಡುವೆ ಸಾಮಾನ್ಯೀಕರಿಸಿದ ಡೇಟಾ ವಿನಿಮಯ ಪ್ರೋಟೋಕಾಲ್ ಗಳನ್ನು ವ್ಯಾಖ್ಯಾನಿಸುತ್ತದೆ ಇದು ಸಂಪನ್ಮೂಲ ಸಾರ್ವತ್ರಿಕ ಸಂಪನ್ಮೂಲ ಗುರುತಿಸುವಿಕೆಗಳ ಬಳಕೆಯ ಪರಿಸರ ಮೇಲ್ವಿಚಾರಣೆ ಇಂಧನ ಉಳಿತಾಯ ಕೇಂದ್ರ ನಿರ್ವಹಣಾ ವ್ಯವಸ್ಥೆಗಳು ಮತ್ತು ಮುಂತಾದವುಗಳ ವಿಭಿನ್ನ ಅನ್ವಯಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಬೆಂಬಲಿಸುತ್ತದೆ ಈ ವಿಷಯದ ಪೂರ್ಣ ರೂಪವೆಂದರೆ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಸರ್ವಿಸ್ ರಿಯಲ್ ಟೈಮ್ ಪಬ್ಲಿಶ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ನಾವು ಪ್ರಕಟಣೆ ಚಂದಾದಾರಿಕೆ ಬಗ್ಗೆ ಮಾತನಾಡುತ್ತಿದ್ದೇವೆ ಅದರ ಅಂತರ್ಗತ ಗುಣಲಕ್ಷಣಗಳ ಕಾರಣ ಐಒಟಿ ನೆಟ್ವರ್ಕ್ಗಳಲ್ಲಿ ಬಳಸಲು ಇದು ತುಂಬಾ ಆಕರ್ಷಕವಾಗಿದೆ ಯುಡಿಪಿ ಟ್ರಾನ್ಸ್ಪೋಟ ಲೇಯರ್ ಪ್ರೋಟೋಕಾಲ್ನ ಮೇಲ್ಭಾಗದಲ್ಲಿ ಫ್ರೇಮ್ವರ್ಕ್ ಅನ್ನು ಪ್ರಕಟಿಸಿ ಚಂದಾದಾರರಾಗಿ ಬೆಂಬಲಿತವಾಗಿದೆ ಆದ್ದರಿಂದ ಇದು ಡೇಟಾ ಕೇಂದ್ರಿತ ಬೈನರಿ ಪ್ರೋಟೋಕಾಲ್ ಆಗಿದೆ ಮತ್ತು ಈ ಸಂದರ್ಭದಲ್ಲಿ ಈ ಡೇಟಾವನ್ನು ವಿಷಯಗಳು ಎಂದು ಕರೆಯಲಾಗುತ್ತದೆ ವಿಷಯಗಳಿವೆ ಎಂದರೆ ಬಳಕೆದಾರರು ಇದ್ದಾರೆ ಅದು ನಿರ್ದಿಷ್ಟ ಆಸಕ್ತಿಯ ವಿಷಯಕ್ಕೆ ಚಂದಾದಾರರಾಗುತ್ತದೆ ಮತ್ತು ಕೇಳುವವರು ಇವುಗಳನ್ನು ಕೇಳುತ್ತಾರೆ ವಿಭಿನ್ನ ಆದ್ಯತೆಗಳ ಬಹು ಸ್ಪೀಕರ್ಗಳನ್ನು ಹೊಂದಿರುವ ಒಂದೇ ವಿಷಯವಿದೆ ಮತ್ತು ಇದು ಮೊದಲು ಐಒಟಿ ನೆಟ್ವರ್ಕ್ಗಳ ಸಂದರ್ಭದಲ್ಲಿ ಡೇಟಾ ನಿರಂತರತೆ ನಿರ್ವಹಣೆ ಖಾತರಿ ವಿತರಣಾ ಗಡುವು ವಿಶ್ವಾಸಾರ್ಹತೆ ಡೇಟಾದ ತಾಜಾತನ ಮತ್ತು ಬೇರೆ ಪ್ರೋಟೋಕಾಲ್ನಲ್ಲಿ ಬೆಂಬಲಿತವಾಗಿದೆ ಈ ನಿರ್ದಿಷ್ಟ ಪ್ರೋಟೋಕಾಲ್ ಮಿಲಿಟರಿ ಕೈಗಾರಿಕಾ ಮತ್ತು ಆರೋಗ್ಯ ಮೇಲ್ವಿಚಾರಣೆಯಂತಹ ಅಪ್ಲಿಕೇಶನ್ಗಳಲ್ಲಿ ಉಪಯುಕ್ತವೆಂದು ಕಂಡುಕೊಳ್ಳುತ್ತವೆ ಇದರೊಂದಿಗೆ ನಾವು ಐಒಟಿ ನೆಟ್ವರ್ಕ್ ಗಳಲ್ಲಿನ ಎರಡೂ ಉಪನ್ಯಾಸಗಳ ಅಂತ್ಯಕ್ಕೆ ಬರುತ್ತೇವೆ ನಾವು ಮಾತನಾಡಿದ ಈ ಎಲ್ಲಾ ಪ್ರೋಟೋಕಾಲ್ಗಳು ಯಾವುದೇ ರೀತಿಯ ಐಒಟಿ ಅಪ್ಲಿಕೇಶನ್ಗಳು ಮತ್ತು ಐಒಟಿ ಮತ್ತು ಇಂಡಸ್ಟ್ರಿ 4 0 ಅಪ್ಲಿಕೇಶನ್ಗಳ ಬಳಕೆಗೆ ತುಂಬಾ ಆಕರ್ಷಕವಾಗಿವೆ ಸಂಪರ್ಕಿತ ನಡವಳಿಕೆ ಅತ್ಯಂತ ಪ್ರಮುಖ ಅವಶ್ಯಕತೆಗಳಲ್ಲಿ ಒಂದಾಗಿದೆ ಇದಕ್ಕಾಗಿ ಈ ಎಲ್ಲಾ ಪ್ರೋಟೋಕಾಲ್ಗಳು ಈ ಉಪನ್ಯಾಸದಲ್ಲಿ ನಾವು ಮಾತನಾಡಿದ್ದ ಆಧಾರಿತ ಪ್ರೋಟೋಕಾಲ್ ಗಳನ್ನು ಚಂದಾದಾರರಾಗಿ ಮತ್ತು ಹಿಂದಿನವು ಈ ರೀತಿಯ ಸಂಪರ್ಕಿತ ವ್ಯವಸ್ಥೆ ಸಂಪರ್ಕಿತ ನೆಟ್ವರ್ಕ್ ಮತ್ತು ಅದರೊಳಗಿನ ನಡವಳಿಕೆಗಳ ವಿಷಯವನ್ನು ನಿರ್ಮಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ